ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಎನ್ ನ ಮೂಕ್ ಕೋರ್ಸ್ಗೆ ಮತ್ತೆ ಸ್ವಾಗತ ನಾನು ಕಾನ್ಪುರ ದ ಐಐಟಿ ಯ ಪ್ರೊ ನಾನು ನಿಮಗೆ ಈ ಕೋರ್ಸ್ ಅನ್ನು ನೀಡುತ್ತಿದ್ದೇನೆ ಮತ್ತು ನಾವು ಮೊದಲ ವಾರದಲ್ಲಿದ್ದೇವೆ ನೀವು ಈಗ ಮೂರನೇ ಮಾಡ್ಯೂಲ್ನಲ್ಲಿದ್ದೀರಿ ಈ ಮಾಡ್ಯೂಲ್ನಲ್ಲಿ ನಾನು ಮಾನವನ ಗ್ರಹಿಕೆಗಳು ಮತ್ತು ನಾವು ಕೆಲವು ಗ್ರಹಿಕೆಯ ದೋಷಗಳನ್ನು ಹೇಗೆ ಮಾಡುತ್ತೇವೆ ಎಂಬುದರ ಮೇಲೆ ಕೇಂದ್ರೀಕರಿಸುತ್ತೇನೆ ಮತ್ತು ಈ ದೃಷ್ಟಿಕೋನವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮನುಷ್ಯರನ್ನು ಅರ್ಥಮಾಡಿಕೊಳ್ಳುವುದು ಏಕೆ ಮುಖ್ಯವಾಗಿದೆ ನಾವು ವಿಷಯಗಳನ್ನು ಗ್ರಹಿಸುವಲ್ಲಿ ಜನರನ್ನು ಗ್ರಹಿಸುವಲ್ಲಿ ತಪ್ಪುಗಳನ್ನು ಮಾಡಲು ಒಲವು ತೋರುತ್ತೇವೆ ನಾನು ಪ್ರಾರಂಭಿಸುವ ಮೊದಲು ನಾವು ಹಿಂದಿನದರಲ್ಲಿ ಏನು ಮಾಡಿದ್ದೇವೆ ಎಂಬುದರ ಕೆಲವು ತ್ವರಿತ ಮುಖ್ಯಾಂಶಗಳನ್ನು ನಿಮಗೆ ನೀಡುತ್ತೇನೆ ಕಳೆದ ಉಪನ್ಯಾಸದಲ್ಲಿ ನಾನು ಮೃದು ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸಿದೆ ಜನರ ಕೌಶಲ್ಯಗಳ ಒಂದು ಪ್ರಮುಖ ಅಂಶವಾಗಿ ವಾಸ್ತವವಾಗಿ ಅವರನ್ನು ಸಮಾನಾರ್ಥಕವಾಗಿ ಪರಿಗಣಿಸಲಾಗುತ್ತದೆ ಮೃದು ಕೌಶಲ್ಯಗಳನ್ನು ಜನರ ಕೌಶಲ್ಯಗಳೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ಜನರೊಂದಿಗಿನ ನಿಮ್ಮ ಒಡನಾಟ ಮತ್ತು ಸಂವಹನವು ನಿಮ್ಮ ಜೀವನದಲ್ಲಿ ಯಶಸ್ಸು ಅಥವಾ ವೈಫಲ್ಯಕ್ಕೆ ಕೊಡುಗೆ ನೀಡುತ್ತದೆ ನಿಮ್ಮ ಸಂತೋಷದ ಶೇಕಡ ಎಂಭತ್ತು ಭಾಗವು ಯಾರಿಂದ ನಿರ್ಧರಿಸಲ್ಪಡುತ್ತದೆ ಎಂಬುದನ್ನು ನಾನು ಉಲ್ಲೇಖಿಸಿದ್ದೇನೆ ನಿಮ್ಮ ಜೀವನ ಸಂಗಾತಿ ಅಥವಾ ಬಾಸ್ ನೀವು ಯಾರೊಂದಿಗೆ ನಿಮ್ಮ ಗರಿಷ್ಠ ಸಮಯವನ್ನು ಕಳೆಯುತ್ತಿದ್ದೀರಿ ನಿರ್ಧರಿಸಲ್ಪಡುತ್ತದೆ ಅದು ಯಾರಾದರೂ ಆಗಿರಬಹುದು ಆದರೆ ನೀವು ಸಮಯವನ್ನು ಕಳೆಯುತ್ತಿರುವ ಏಕೈಕ ವ್ಯಕ್ತಿ ನಿಮ್ಮ ಸಂತೋಷದ ಪ್ರಮಾಣವನ್ನು ನಿರ್ಧರಿಸುತ್ತದೆ ಆದ್ದರಿಂದ ನೀವು ನಿಮ್ಮ ಮೃದು ಕೌಶಲ್ಯಗಳ ಮೇಲೆ ಕೆಲಸ ಮಾಡಬೇಕು ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕು ಎಂದು ನೀವು ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಬಯಸುತ್ತೀರಿ ಆದರೆಃ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕು ಎಂಬುದರ ಬಗ್ಗೆ ನೀವು ಖಚಿತವಾಗಿರಬೇಕು ಏಕೆಂದರೆ ನಿಮ್ಮಲ್ಲಿ ಹೆಚ್ಚಿನವರು ಕೇವಲ ಜೀವನವನ್ನು ನಡೆಸುತ್ತಾರೆ ಆಟೋ ಪೈಲಟ್ ಮೋಡ್ ವಸ್ತುಗಳು ಬಂದಂತೆ ಅವುಗಳನ್ನು ತೆಗೆದುಕೊಳ್ಳುತ್ತಾರೆ ಖಚಿತತೆ ಇರುವುದಿಲ್ಲ ಹೇಗೆ ಬರುತ್ತದೆಯೋ ಹಾಗೆ ಸ್ವೀಕರಿಸುತ್ತಾರೆ ಆದರೆ ನಂತರ ನೀವು ನಿಮ್ಮ ಜೀವನದ ಹಾದಿಯನ್ನು ನಿರ್ಧರಿಸುವುದಿಲ್ಲ ವಾಸ್ತವವಾಗಿ ನೀವು ಸ್ಪಷ್ಟವಾದ ಉದ್ದೇಶ ಮತ್ತು ದೃಷ್ಟಿ ಆಧಾರಿತ ಪ್ರಜ್ಞೆಯನ್ನು ಹೊಂದಿರಬೇಕು ಅದರ ಮೇಲೆ ನೀವು ನಿಮ್ಮ ಮಿಷನ್ ಸ್ಟೇಟ್ಮೆಂಟ್ ಅನ್ನು ಮಾಡುತ್ತೀರಿ ಸ್ಪಷ್ಟವಾಗಿ ಉದ್ದೇಶ ಆಧಾರಿತವಾಗಿರಲು ನೀವು ಅಂತ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಾರಂಭಿಸಬೇಕು ನಾನು ಸ್ಟೀವನ್ ಕೋವೀ Steven Covey's ಅವರ ಒಂದು ಅಭ್ಯಾಸವನ್ನು ಉಲ್ಲೇಖಿಸಿದ್ದೇನೆ ಅವರು ತಮ್ಮ ಅತ್ಯಂತ ಪರಿಣಾಮಕಾರಿ ಜನರ ಏಳು ಅಭ್ಯಾಸಗಳ ಬಗ್ಗೆ ಮಾತನಾಡುತ್ತಾರೆ ಅದರಲ್ಲಿ ಅವರು ಹೇಳುತ್ತಾರೆ ನೀವು ಅಂತ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಾರಂಭಿಸಬೇಕು ಪ್ರತಿ ದಿನವೂ ನೀವು ಫಲಿತಾಂಶವನ್ನು ಗಮನದಲ್ಲಿಟ್ಟುಕೊಂಡು ಕೆಲಸವನ್ನು ಪ್ರಾರಂಭಿಸಬೇಕು ಹಾಗಾದರೆ ನಾನು ಈ ಕಾರ್ಯವನ್ನು ಮಾಡಿದರೆ ಏನಾಗುತ್ತದೆ ಫಲಿತಾಂಶ ಏನಾಗುತ್ತದೆ ಮತ್ತು ನಿಮ್ಮ ಜೀವನಕ್ಕೆ ಮತ್ತು ನಿಮ್ಮ ವ್ಯಕ್ತಿತ್ವದ ಬೆಳವಣಿಗೆಗೆ ಯಾವುದೇ ಮೌಲ್ಯವನ್ನು ಸೇರಿಸದ ಯಾವುದೇ ಕೆಲಸವನ್ನು ಮಾಡುವುದನ್ನು ನೀವು ನಿಲ್ಲಿಸಬೇಕು ಈ ಕಾರ್ಯವು ನಿಮ್ಮ ಜೀವನ ಅಥವಾ ಮೌಲ್ಯಕ್ಕೆ ಏನನ್ನಾದರೂ ಸೇರಿಸುತ್ತದೆಯೇ ಎಂದು ನೀವು ಕೇಳಿದಾಗ ನೀವು ಅದನ್ನು ಮಾಡುತ್ತೀರಿ ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಏನನ್ನೂ ಮಾಡುವುದಿಲ್ಲ ಎಂದು ನೀವು ಭಾವಿಸಿದರೆ ಆ ಕೆಲಸವನ್ನು ಮಾಡಬೇಡಿ ಈಗ ಮುಂದಿನ ಪ್ರಶ್ನೆ ನೀವು ಸ್ಟೀವ್ ಜಾಬ್ Steve Job's ಅವರ ವೀಡಿಯೊ ವನ್ನು ನೋಡಬಹುದು ಎಂದು ನಾನು ಹೇಳಿದೆ ಅದನ್ನು ನಾವು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಆರಂಭಿಕ ಭಾಷಣದಲ್ಲಿ ನೀಡಿದ್ದೇವೆ ನೀವು ಅದನ್ನು ನೋಡಿದ್ದೀರಾ ಈಗ ನಾನು ಹೆಸರುಗಳನ್ನು ಕೆಳಗೆ ತೋರಿಸುತ್ತೇನೆ ನಾನು ಪುಸ್ತಕಗಳನ್ನು ಸೂಚಿಸಲಿದ್ದೇನೆ ನಾನು ಉಲ್ಲೇಖಿಸಿದ ಇನ್ನೊಂದು ಪುಸ್ತಕ ಇದು ಸ್ಟೀವನ್ ಕೋವೀ ಅವರ ಸೆವೆನ್ ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ Steven Covey's Seven Habits of Highly Effective People ಆಗಿತ್ತು ನಾನು ಒಂದು ಅಭ್ಯಾಸದ ಬಗ್ಗೆ ಮಾತನಾಡಿದ್ದೇನೆ ನಾನು ಇನ್ನೊಂದು ಅಭ್ಯಾಸದ ಬಗ್ಗೆ ಮಾತನಾಡಬಹುದು ಆದರೆ ಸಮಾನವಾಗಿ ಮುಖ್ಯವಾದ ಇತರ ಅಭ್ಯಾಸಗಳನ್ನು ಓದಲು ನಾನು ನಿಮಗೆ ಬಿಡುತ್ತೇನೆ ಮತ್ತು ನಾನು ಆ ಅಭ್ಯಾಸಗಳನ್ನು ಸಂಕ್ಷಿಪ್ತವಾಗಿ ಹೇಳುತ್ತೇನೆ ನಾನು ಅದನ್ನು ಮಾಡದೇ ಇರಬಹುದು ಆದರೆ ನೀವು ಇದನ್ನು ಹೆಚ್ಚುವರಿ ಎಂದು ಓದಬಹುದು ಎಂದು ನಾನು ನಿಮಗೆ ಹೇಳಿದಾಗ ನಾನು ನಿರೀಕ್ಷಿಸುತ್ತೇನೆ ವಾಸ್ತವವಾಗಿ ಕೋರ್ಸ್ಗೆ ಬೇಡಿಕೆಯಿಲ್ಲ ಆದರೆ ನಂತರ ನೀವು ಅದನ್ನು ಓದಿದಂತೆ ಇದರಿಂದ ನಾನು ಕೋರ್ಸ್ ಅನ್ನು ಮುಂದುವರಿಸುವ ವಿಧಾನದ ಬಗ್ಗೆ ನೀವು ಉತ್ತಮ ನೋಟವನ್ನು ಪಡೆಯುತ್ತೀರಿ ಈಗ ನೀವು ಅದನ್ನು ಮಾಡದಿದ್ದರೆ ಮತ್ತೊಮ್ಮೆ ಗೂಗಲ್ ಮಾಡಿ ಯೂಟ್ಯೂಬ್ಗೆ ಹೋಗಿ ಸ್ಟೀವ್ ಜಾಬ್ Steve Job's ಅವರ ಪ್ರಾರಂಭದ ಭಾಷಣವನ್ನು ನೋಡಿ ಇದು ತುಂಬಾ ಸ್ಪೂರ್ತಿದಾಯಕ ಭಾಷಣವಾಗಿದೆ ನೀವು ನಿಮ್ಮ ಉದ್ದೇಶದ ಪ್ರಜ್ಞೆಯನ್ನು ಏಕೆ ಹೊಂದಿರಬೇಕು ಎಂಬುದರ ಬಗ್ಗೆ ನಿಮಗೆ ಸ್ಪಷ್ಟವಾದ ದೃಷ್ಟಿಕೋನವನ್ನು ನೀಡುತ್ತದೆ ನಿಮ್ಮ ಜೀವನದ ಗುರಿಗಳ ಬಗ್ಗೆ ನೀವು ಏಕೆ ಸ್ಪಷ್ಟವಾಗಿರಬೇಕು ಈಗ ಈ ಮಾಡ್ಯೂಲ್ನಲ್ಲಿ ನಾವು ಒಳಗಾಗುವ ಗ್ರಹಿಕೆಯ ವ್ಯತ್ಯಾಸದ ಬಗ್ಗೆ ನಾನು ಮಾತನಾಡಲಿದ್ದೇನೆ ನಾವು ವಸ್ತುಗಳನ್ನು ನೋಡುವ ರೀತಿ ನಮ್ಮ ಐದು ಅಂಗಗಳ ಮೂಲಕ ನಾವು ಗ್ರಹಿಸುವ ರೀತಿ ಎಂಬ ಅರ್ಥದಲ್ಲಿ ವಿಶೇಷವಾಗಿ ನಾವು ಅಕ್ಷರಶಃ ನಮ್ಮ ಕಣ್ಣುಗಳಿಂದ ವಿಷಯಗಳನ್ನು ಸ್ವೀಕರಿಸುವ ಮತ್ತು ನಂತರ ನಮ್ಮ ಮನಸ್ಸಿನಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನ ನಾವು ವಿಷಯಗಳನ್ನು ಫಿಲ್ಟರ್ ಮಾಡುವ ರೀತಿ ನಾವು ಏಕಪಕ್ಷೀಯವಾಗಿ ನೋಡುವ ರೀತಿ ಕೆಲವು ವಿಷಯಗಳು ಇತರ ವಿಷಯಗಳನ್ನು ನೋಡಲು ನಮಗೆ ಸಾಧ್ಯವಾಗದ ರೀತಿ ಅದು ನಮ್ಮ ಗ್ರಹಿಕೆಯನ್ನು ನಿರ್ಧರಿಸುತ್ತದೆ ಅಂದರೆ ನಾವು ವಿಷಯಗಳನ್ನು ನೋಡುತ್ತಿದ್ದೇವೆ ನಾವು ನಿಖರವಾಗಿ ನೋಡಬೇಕಾದ ರೀತಿಯಲ್ಲಿ ಅಲ್ಲ ನಾನು ಹೇಗೆ ವಿವರಿಸುತ್ತೇನೆ ಮತ್ತು ನಾನು ನಿಮಗೆ ಕೆಲವು ವಸ್ತುಗಳನ್ನು ತೋರಿಸಲಿದ್ದೇನೆ ನೀವು ಅವುಗಳನ್ನು ನೋಡುತ್ತೀರಿ ತದನಂತರ ನಾನು ಏನು ಹೇಳುತ್ತಿದ್ದೇನೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಈಗ ಗ್ರಹಿಕೆಯ ವ್ಯತ್ಯಾಸಗಳನ್ನು ನೋಡಿ ನಾವು ಇದನ್ನು ಕಪ್ ಎಂದು ಹೇಗೆ ಕರೆಯುತ್ತೇವೆ ಇದು ತುಂಬಿದೆ ಮತ್ತು ನಿಸ್ಸಂಶಯವಾಗಿ ಇದು ಖಾಲಿಯಾಗಿದೆ ಆದರೆ ನೀವು ಇದನ್ನು ಹೇಗೆ ಕರೆಯುತ್ತೀರಿ ಇದನ್ನು ನೀವು ಹೇಗೆ ಕರೆಯುತ್ತೀರಿ ಅದು ಅರ್ಧ ತುಂಬಿದೆಯೇ ಅಥವಾ ಅರ್ಧ ಖಾಲಿಯಾಗಿದೆಯೇ ಈಗ ಮನೋವಿಜ್ಞಾನಿಗಳು ಹೇಳುತ್ತಾರೆ ನೀವು ಈ ಕಪ್ ಅನ್ನು ನೋಡಿದರೆ ಮತ್ತು ನಂತರ ಅದು ಅರ್ಧ ತುಂಬಿದೆ ಎಂದು ನೀವು ನೀವು ಹೇಳಿದರೆ ಆಶಾವಾದಿಯಾಗಿದ್ದೀರಿ ಎಂದು ಮತ್ತು ನೀವು ಅರ್ಧ ಖಾಲಿ ಇದೆ ಎಂದು ಹೇಳಿದರೆ ನೀವು ನಿರಾಶಾವಾದಿಗಳಾಗುತ್ತೀರಿ ಆದ್ದರಿಂದ ನಿರಾಶಾವಾದಿ ಎಂದರೆ ಯಾವಾಗಲೂ ವ್ಯಕ್ತಿಯು ಜೀವನದ ಖಾಲಿ ಭಾಗ ಜೀವನದ ನಕಾರಾತ್ಮಕ ಅಂಶವನ್ನೇ ನೋಡುತ್ತಾನೆ ಆದರೆ ಆಶಾವಾದಿ ಎಂದರೆ ಜೀವನದ ಸಂಪೂರ್ಣ ಭಾಗವನ್ನು ಏನು ಪೋಷಿಸುತ್ತಿದೆ ಎಂಬುದನ್ನು ನೋಡುವ ವ್ಯಕ್ತಿ ಮತ್ತು ಆಶಾವಾದಿ ಎಲ್ಲದರಲ್ಲೂ ಒಳ್ಳೆಯದನ್ನು ನೋಡುತ್ತಾನೆ ಮತ್ತು ನಿರಾಶಾವಾದಿ ಎಲ್ಲದರಲ್ಲೂ ಕೆಟ್ಟದ್ದನ್ನು ನೋಡುತ್ತಾನೆ ಈಗ ನಾನು ಆಶಾವಾದಿಯಾಗಬೇಕೇ ಅಥವಾ ನಿರಾಶಾವಾದಿಯಾಗಬೇಕೇ ಎಂದು ನೀವು ಕೇಳಬಹುದು ಈಗ ಇವು ನೀವು ಆಶಾವಾದಿ ಅಥವಾ ನಿರಾಶಾವಾದಿ ಎಂಬುದನ್ನು ಗುರುತಿಸುವ ಪರೀಕ್ಷೆಗಳಾಗಿವೆ ಸ್ವಭಾವತಃ ನಮ್ಮಲ್ಲಿ ಕೆಲವರು ಜೀವನದ ನಕಾರಾತ್ಮಕ ವಿಷಯಗಳನ್ನು ಗ್ರಹಿಸುತ್ತಾರೆ ಮತ್ತು ನಮ್ಮಲ್ಲಿ ಕೆಲವರು ನಿಜವಾಗಿ ಯಾವುದು ಧನಾತ್ಮಕ ಯಾವುದು ಹಸಿರು ಯಾವುದು ಗುಲಾಬಿ ಎಂಬುದನ್ನು ಗ್ರಹಿಸುತ್ತಾರೆ ತದನಂತರ ನಾವು ಮುಳ್ಳುಗಳನ್ನು ನೋಡುವುದಿಲ್ಲ ಈಗ ನಿಮ್ಮ ಅಭಿಪ್ರಾಯಗಳನ್ನು ಬದಲಾಯಿಸಲು ನೀವು ಒತ್ತಾಯಿಸಬೇಕು ಎಂದರ್ಥವಲ್ಲ ಆದರೆ ನಂತರ ಅದು ಪರಿಣಾಮ ಬೀರುತ್ತದೆ ನೀವು ಹೆಚ್ಚಿನ ಸಮಯ ನಕಾರಾತ್ಮಕವಾಗಿರುತ್ತೀರಿ ಎಂದು ನಿಮಗೆ ತಿಳಿದಿರುವುದು ಮುಖ್ಯವಾಗಿದೆ ಮತ್ತು ಬಹಳ ಆಶಾವಾದಿಯಾಗಿರುವ ವ್ಯಕ್ತಿಯ ವಿಷಯದಲ್ಲೂ ಇದೇ ಆಗಿದೆ ಕೆಲವೊಮ್ಮೆ ವ್ಯಕ್ತಿಯು ತುಂಬಾ ಆಶಾವಾದಿಯಾಗಿದ್ದಾನೆ ಎಂಬುದನ್ನು ಅರಿತುಕೊಳ್ಳುವುದು ಮುಖ್ಯ ಅಲ್ಲಿ ಅವನು ನಿಜವಾಗಿ ಆಶಾವಾದಿಯಾಗಿದ್ದಾನೆ ಅವನು ಅಥವಾ ಅವಳು ನೋಡಲು ವಿಫಲವಾದ ಕೆಲವು ಪರಿಸ್ಥಿತಿಗಳಲ್ಲಿ ಕೆಲವು ಮಿತಿಗಳನ್ನು ನೋಡಬೇಕು ಈಗ ಜೀವನ ಓಟದ ಬಗ್ಗೆ ಏನು ಹೇಳುತ್ತೀರಿ ಆಶಾವಾದಿ ಮತ್ತು ನಿರಾಶಾವಾದಿ ಪ್ರಾರಂಭಿಸಿದ ಜೀವನ ಪ್ರಯಾಣ ಈಗ ಆಶಾವಾದಿ ಮತ್ತು ನಿರಾಶಾವಾದಿ ಇಬ್ಬರೂ ಗಮ್ಯಸ್ಥಾನವನ್ನು ಜೀವನದಲ್ಲಿ ಅದೇ ಸಮಯದಲ್ಲಿ ತಲುಪುತ್ತಾರೆ ಎಂದು ಹೇಳಲಾಗುತ್ತದೆ ನೀವು ಓಟದಲ್ಲಿದ್ದರೂ ಇಬ್ಬರೂ ಒಂದೇ ಸಮಯದಲ್ಲಿ ತಮ್ಮ ಗುರಿಗಳನ್ನು ಸಾಧಿಸುತ್ತಾರೆ ಹಾಗಾದರೆ ವ್ಯತ್ಯಾಸವೇನು ಆಶಾವಾದಿಗಳು ಪ್ರಯಾಣವನ್ನು ಆನಂದಿಸಬಹುದೆಂದು ನಂಬಲಾಗಿದೆ ಆಶಾವಾದಿಗಳು ಜೀವನವನ್ನು ಆನಂದಿಸಿದ್ದರೆ ಆಶಾವಾದಿ ಗಮ್ಯಸ್ಥಾನವನ್ನು ತಲುಪುವ ಸಂಪೂರ್ಣ ಪ್ರಕ್ರಿಯೆಯನ್ನು ಆನಂದಿಸಿರುತ್ತಾನೆ ಆದರೆ ನಿರಾಶಾವಾದಿ ತಾನು ಆ ಪ್ರಯಾಣವನ್ನು ಕೈಗೊಳ್ಳಬೇಕೆಂದು ಸದಾ ಶಪಿಸುತ್ತಾನೆ ಎಲ್ಲಾ ಸಮಯದಲ್ಲೂ ತನ್ನನ್ನು ಆ ಪರಿಸ್ಥಿತಿಯಲ್ಲಿ ಇರಿಸಿದ್ದಕ್ಕಾಗಿ ಜನರನ್ನು ದೂಷಿಸುವುದು ಎಲ್ಲಾ ಸಮಯದಲ್ಲೂ ಯಾರೊಂದಿಗಾದರೂ ತಪ್ಪು ಕಂಡುಕೊಳ್ಳುವುದು ಅವನು ನಡೆಯುತ್ತಲೇ ಇರುತ್ತಾನೆ ಓಡುತ್ತಾನೆ ದೂರು ನೀಡುತ್ತಾನೆ ಮತ್ತು ಇನ್ನೂ ಅದು ತಲುಪುತ್ತಾನೆ ಆದ್ದರಿಂದ ನಿಮ್ಮ ಜೀವನವನ್ನು ನೀವು ಆನಂದಿಸಲು ಬಯಸುತ್ತೀರೋ ಇಲ್ಲವೋ ಎಂಬುದನ್ನು ನೀವು ದೃಷ್ಟಿಕೋನ ಮತ್ತು ವರ್ತನೆ ಬದಲಿಸುವ ಮೂಲಕ ತುಂಬಿದ ವಿಷಯಗಳನ್ನು ನೋಡಲು ನಿಮ್ಮನ್ನು ಒತ್ತಾಯಿಸುವ ಮೂಲಕ ಖಾಲಿ ಇರುವ ವಸ್ತುಗಳನ್ನು ನೋಡುವ ಬದಲು ನಿರ್ಧರಿಸಬೇಕಾಗಿದೆ ಮೊದಲನೆಯದಾಗಿ ಈಗ ನಾನು ಕಂಡುಹಿಡಿಯಲು ಬಯಸುವ ಎರಡನೆಯ ವಿಷಯವೆಂದರೆ ನಾವು ನೋಡುವ ವಿಷಯ ಇಬ್ಬರು ವಿಭಿನ್ನ ಜನರು ಎರಡು ವಿಭಿನ್ನ ವಿಷಯಗಳನ್ನು ನೋಡುತ್ತಾರೆ ಅಂದರೆ ಒಂದೇ ವಾದವು ಎರಡು ವಿಷಯಗಳನ್ನು ಹೊಂದಿರಬಹುದು ಒಂದೇ ವ್ಯಕ್ತಿಯನ್ನು ಎರಡು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ಎರಡು ವಿಭಿನ್ನ ಜನರು ನೋಡಬಹುದು ಒಬ್ಬರು ಈ ವ್ಯಕ್ತಿಯನ್ನು ಸಂಪೂರ್ಣವಾಗಿ ದುಷ್ಟ ವ್ಯಕ್ತಿಯಾಗಿ ನೋಡಬಹುದು ಇನ್ನೊಬ್ಬರು ಅವನನ್ನು ದೇವದೂತನಂತೆ ನೋಡಬಹುದು ಸಂಪೂರ್ಣವಾಗಿ ಪರೋಪಕಾರಿ ಮತ್ತು ದೈವಿಕ ಎರಡೂ ಸಾಧ್ಯ ಮತ್ತು ಅದು ಒಂದೇ ವ್ಯಕ್ತಿ ಇನ್ನೂ ಕೆಲವು ಗ್ರಹಿಕೆಯ ವ್ಯತ್ಯಾಸಗಳನ್ನು ಮತ್ತು ಜನರು ಒಂದೇ ಗಾಜಿನ ಬಗ್ಗೆ ಮಾತನಾಡುವ ವಿಧಾನವನ್ನು ನೋಡಿ ಆದ್ದರಿಂದ ನಾನು ಇದರಲ್ಲಿ ಕೆಲವು ಜನರು ಮಾಡಿದ ಕೆಲವು ಅವಲೋಕನಗಳನ್ನು ನೋಡುತ್ತಿದ್ದೆ ತಾಂತ್ರಿಕವಾಗಿ ಅವರು ಹೇಳುತ್ತಾರೆ ನೀವು ಒಂದು ರೀತಿಯ ವೈಜ್ಞಾನಿಕ ತಾಂತ್ರಿಕ ವಿವರಣೆಯನ್ನು ನೀಡಿದರೆ ಅವರು ಗಾಜು ಸಂಪೂರ್ಣವಾಗಿ ತುಂಬಿದೆ ಎಂದು ಹೇಳಿ ವಾಸ್ತವವಾಗಿ ಐವತ್ತು ಪ್ರತಿಶತ ಅದು ನೀರು ಮತ್ತು ಐವತ್ತು ಪ್ರತಿಶತ ಅದು ಗಾಳಿ ಆದರೆ ಈ ಪರಿಸ್ಥಿತಿಯ ಬಗ್ಗೆ ಯೋಚಿಸಿದ ಇತರರು ಇದ್ದಾರೆ ಆದ್ದರಿಂದ ಈ ಸ್ಯಾಮ್ ಲೆಫ್ಕೋವಿಟ್ಜ್ ಇದ್ದಾರಲ್ಲ ನನ್ನ ಕಪ್ ಅರ್ಧವಾಗಿದೆಯೇ ಎಂದು ಕೇಳಿದಾಗ ಅವರು ಹೇಳುತ್ತಾರೆ ಪೂರ್ಣ ಅಥವಾ ಅರ್ಧ ಖಾಲಿ ನನ್ನ ಏಕೈಕ ಉತ್ತರವೆಂದರೆ ನಾನು ಕಪ್ ಹೊಂದಿದ್ದೇನೆ ಎಂದು ನಾನು ಕೃತಜ್ಞನಾಗಿದ್ದೇನೆ ಅಲೆಕ್ಸಾಂಡರ್ ಜೋಡೊರೊವ್ಸ್ಕಿಃ ಒಂದು ದಿನ ಯಾರೋ ನನಗೆ ಅರ್ಧ ತುಂಬಿದ ನೀರಿನ ಗಾಜನ್ನು ತೋರಿಸಿದರು ಮತ್ತು ಅವರು ಹೇಳಿದರು ಅದು ಅರ್ಧ ತುಂಬಿದೆಯೇ ಅಥವಾ ಅರ್ಧ ಖಾಲಿಯಾಗಿದೆಯೇ ಹೀಗಾಗಿ ನಾನು ನೀರು ಕುಡಿದೆ ಇನ್ನು ಯಾವ ತೊಂದರೆಯೂ ಇಲ್ಲ ತದನಂತರ ಈ ಇನ್ನೊಬ್ಬ ವ್ಯಕ್ತಿಯು ಹೇಳುತ್ತಾನೆ ನೆನಪಿಡಿ ನಿಮ್ಮ ಗಾಜು ಅರ್ಧ ತುಂಬಿದೆ ಅರ್ಧ ಖಾಲಿಯಾಗಿಲ್ಲ ಗರಿಷ್ಠ ಜೀವನವನ್ನು ನಡೆಸಿ ಮತ್ತು ನಿಮ್ಮ ದಿನ ಎಷ್ಟೇ ಕೆಟ್ಟದಾಗಿದ್ದರೂ ಬೇರೆಯವರ ದಿನವು ಕೆಟ್ಟದಾಗಿದೆ ಎಂಬುದನ್ನು ನೆನಪಿನಲ್ಲಿಡಿ ತದನಂತರ ಆಸ್ಕರ್ ವೈಲ್ಡ್ ಪ್ರಸಿದ್ಧ ಉಲ್ಲೇಖ ಒಂದಿದೆ ಅವರು ಹೇಳುತ್ತಾರೆ ಆಶಾವಾದಿ ನಿಮಗೆ ಗಾಜು ಅರ್ಧ ತುಂಬಿದೆ ಎಂದು ಹೇಳುತ್ತಾನೆ ನಿರಾಶಾವಾದಿ ಅರ್ಧ ಖಾಲಿ ಮತ್ತು ಎಂಜಿನಿಯರ್ ನಿಮಗೆ ಹೇಳುತ್ತಾನೆ ಗಾಜು ಇರಬೇಕಾದ ಗಾತ್ರಕ್ಕಿಂತ ಎರಡು ಪಟ್ಟು ದೊಡ್ಡದಾಗಿದೆ ಒಟ್ಟಾರೆಯಾಗಿ ಗಾಜು ಅರ್ಧ ಖಾಲಿ ಇದೆಯೇ ಅಥವಾ ಅರ್ಧ ತುಂಬಿದೆಯೇ ಎಂಬುದು ಮುಖ್ಯವಲ್ಲ ನಿಮ್ಮ ಬಳಿ ಒಂದು ಗಾಜು ಇದೆ ಎಂದು ಕೃತಜ್ಞರಾಗಿರಿ ಮತ್ತು ಅದರಲ್ಲಿ ಏನೋ ಇದೆ ಎಂದು ಕೃತಜ್ಞರಾಗಿರಿ ಅದು ಮತ್ತೆ ಈ ವಿಷಯದಿಂದ ತೆಗೆದುಕೊಳ್ಳುವ ಒಂದು ರೀತಿಯ ಆಶಾವಾದದ ದೃಷ್ಟಿಕೋನವಾಗಿದೆ ಅದು ಗಾಜು ತುಂಬಿದ ಅಥವಾ ಖಾಲಿಯಾಗಿದ್ದರೂ ಸಹ ಆದ್ದರಿಂದ ನಿಮಗೆ ಕೈಯಲ್ಲಿ ಏನನ್ನಾದರೂ ನೀಡಲಾಗಿದೆ ಎಂಬ ಅಭಿಪ್ರಾಯವನ್ನು ತೆಗೆದುಕೊಳ್ಳಿ ಈಗ ಇತರ ಆಪ್ಟಿಕಲ್ ಭ್ರಮೆಗಳು ಇದು ವಾಸ್ತವವಾಗಿ ನಮ್ಮ ಗ್ರಹಿಕೆಯ ವ್ಯತ್ಯಾಸಗಳನ್ನು ನಿರ್ಧರಿಸುತ್ತದೆ ಇದನ್ನು ನೋಡಿ ಇದು ಖಂಡಿತವಾಗಿಯೂ ಎಲ್ಲಾ ಸಮಯದಲ್ಲೂ ಅತ್ಯಂತ ಪ್ರಸಿದ್ಧವಾದ ಆಪ್ಟಿಕಲ್ ಭ್ರಮೆಗಳಲ್ಲಿ ಒಂದಾಗಿದೆ ನೀವು ಮೊದಲ ನೋಟದಲ್ಲಿ ಏನು ನೋಡುತ್ತೀರಿ ನೀವು ವಯಸ್ಸಾದ ಮಹಿಳೆ ಅಥವಾ ಯುವತಿಯನ್ನು ನೋಡುತ್ತೀರಾ ಸಹಜವಾಗಿ ನೀವು ಇದನ್ನು ಯುವತಿಯ ಕೂದಲು ಮತ್ತು ನಂತರ ಮೂಗು ಎಂದು ನೋಡಿದರೆ ಸರಿ ಮತ್ತು ನಂತರ ನೀವು ಚಿಕ್ಕವಳನ್ನು ನೋಡಲು ಸಾಧ್ಯವಾಗುತ್ತದೆ ಆದರೆ ನೀವು ಇದನ್ನು ವೃದ್ಧೆಯ ಕಣ್ಣಾಗಿ ನೋಡಿದರೆ ಮತ್ತು ನಂತರ ಅವಳ ತಲೆಯ ಮೇಲೆ ಹೊದಿಕೆಯನ್ನು ಧರಿಸಿ ಇರಬಹುದು ನಂತರ ಇದು ಅವಳ ಮೂಗು ಮತ್ತು ನಂತರ ನೀವು ಗಲ್ಲವನ್ನು ಇಲ್ಲಿ ಬಾಯಿ ನೋಡಬಹುದು ಆದ್ದರಿಂದ ನೀವು ಇನ್ನೊಂದು ಬದಿಯನ್ನು ನೋಡಿದರೆ ನೀವು ವೃದ್ಧ ಮಹಿಳೆಯನ್ನು ಸಹ ನೋಡಬಹುದು ಆದರೆ ಮತ್ತೆ ನೀವು ಆ ವೃದ್ಧ ಮಹಿಳೆಯನ್ನು ಮತ್ತೆ ನೋಡಿದರೆ ನೀವು ನಿಜವಾಗಿಯೂ ಚಿಕ್ಕ ಹುಡುಗಿಯನ್ನು ನೋಡುತ್ತಿಲ್ಲ ಮತ್ತು ನಂತರ ನಿಮ್ಮ ಜೀವನದ ಬಹಳ ಪ್ರಕಾಶಮಾನವಾದ ಅಂಶವನ್ನು ನೋಡುತ್ತಿಲ್ಲ ಎಂದು ಮನಶ್ಶಾಸ್ತ್ರಜ್ಞರು ಹೇಳುತ್ತಾರೆ ನೀವು ಚಿಕ್ಕವರನ್ನು ನೋಡಿದರೆ ಅವರು ನೀವು ಜೀವನದ ಪ್ರಕಾಶಮಾನವಾದ ಅಂಶಗಳನ್ನು ಹೆಚ್ಚು ನೋಡುತ್ತಿದ್ದೀರಿ ಎಂದು ಹೇಳುತ್ತಾರೆ ಈಗ ಇದು ಸಂಪೂರ್ಣ ಕೌಟುಂಬಿಕ ಮೈಂಡ್ ಟೀಸರ್ ನಂತೆ ತಂದೆ ತಾಯಿ ಮತ್ತು ಮಗಳೊಂದಿಗೆ ಆದ್ದರಿಂದ ಮೂರು ಇವೆ ಈಗ ಇಲ್ಲಿ ನೀವು ಒಬ್ಬ ತಂದೆಯನ್ನು ಸಹ ನೋಡುತ್ತೀರಿ ಆದ್ದರಿಂದ ಈ ಮೂಗು ಈ ಕಡೆಯಿಂದ ಬರುತ್ತಿರುವುದನ್ನು ನೀವು ನೋಡಬಹುದು ಈ ವ್ಯಕ್ತಿಯನ್ನು ಇಲ್ಲಿ ಮರೆಮಾಡಲಾಗಿದೆ ಮತ್ತು ಹಿಂದಿನ ಚಿತ್ರದಲ್ಲಿರುವಂತೆ ನೀವು ಯುವತಿಯನ್ನು ನೋಡುತ್ತೀರಿ ಮತ್ತು ಆ ವೃದ್ಧೆಯನ್ನು ನೋಡುತ್ತೀರಿ ಮುಂದಿನದನ್ನು ನೋಡಿ ಇವರು ವಯಸ್ಸಾದ ದಂಪತಿಗಳು ಮುಖಗಳ ಪ್ರೊಫೈಲ್ಗಳನ್ನು ನೋಡಿ ಮತ್ತು ನಂತರ ದಂಪತಿಗಳು ತಾವು ಕಳೆದ ಸಮಯವನ್ನು ನೆನಪಿಸಿಕೊಳ್ಳುತ್ತಾರೆ ಅವರು ಚಿಕ್ಕವರಾಗಿದ್ದರು ಮತ್ತು ಜೀವನದಿಂದ ತುಂಬಿದ್ದರು ಕುಳಿತಿರುವ ಪಾತ್ರಗಳನ್ನು ನೋಡಿ ಆದ್ದರಿಂದ ಇಲ್ಲಿ ಒಂದು ಪಾತ್ರವಿದೆ ಇಲ್ಲಿ ಇನ್ನೊಂದು ಪಾತ್ರವಿದೆ ಮತ್ತು ನಂತರ ಒಂದು ಹೂದಾನಿ ಇದೆ ಕೆಲವೊಮ್ಮೆ ಕೆಲವರು ಮಧ್ಯದಲ್ಲಿರುವ ಈ ಹೂದಾನಿ ಮರೆತುಬಿಡುತ್ತಾರೆ ಮತ್ತು ನಂತರ ಇಲ್ಲಿ ಇನ್ನೊಬ್ಬ ಮಹಿಳೆ ಇದ್ದಾರೆ ಆದ್ದರಿಂದ ನೀವು ಮೊದಲ ಬಾರಿಗೆ ನೋಡಿದಾಗ ಅನೇಕ ವಿಷಯಗಳು ಕಾಣಿಸದೆ ಇರಬಹುದು ಅಥವಾ ನೀವು ಒಂದನ್ನು ನೋಡಬಹುದು ಮತ್ತು ನಂತರ ಇತರ ವಿಷಯಗಳನ್ನು ಕಳೆದುಕೊಳ್ಳುತ್ತೀರಿ ನಿಮ್ಮ ಗ್ರಹಿಕೆಯಿಂದಾಗಿ ಸಂಭವಿಸುತ್ತಿರುವ ದೋಷವೆಂದು ನಾವು ಇದನ್ನು ಹೇಳುತ್ತೇವೆ ನೀವು ಮೊಲ ಅಥವಾ ಬಾತುಕೋಳಿಗಳನ್ನು ನೋಡುತ್ತೀರಾ ಮತ್ತು ಈಗ ನೀವು ತರಬೇತಿ ಪಡೆದಿರುವಾಗ ಬಹುಶಃ ನೀವು ಎರಡೂ ಮೊಲಗಳನ್ನು ನೋಡಬಹುದು ಹಾಗೆಯೇ ಬಾತುಕೋಳಿಯನ್ನೂ ಸಹ ಆದ್ದರಿಂದ ನೀವು ಮೊಲವನ್ನು ನೋಡಿದರೆ ಅದು ಈ ರೀತಿಯ ದೃಶ್ಯವಾಗಿದೆ ನೀವು ಬಾತುಕೋಳಿಗಳನ್ನು ನೋಡಿದರೆ ಅದು ಇದು ಕಣ್ಣುಗಳು ಆದ್ದರಿಂದ ಮೊಲಕ್ಕೆ ಇದು ಕಿವಿ ಆಗುತ್ತದೆ ನೀವು ಬಾತುಕೋಳಿಗಳನ್ನು ನೋಡಿದರೆ ಇದು ಅದರ ಕೊಕ್ಕಾಗುತ್ತದೆ ಮತ್ತು ಇದು ಅದರ ಬಾಲವಾಗುತ್ತದೆ ಆದ್ದರಿಂದ ನೀವು ನಿಮ್ಮಲ್ಲಿ ಕೆಲವರಂತೆ ಮೊದಲು ಮೊಲವನ್ನು ನೋಡುತ್ತಿರಬಹುದು ನಿಮ್ಮಲ್ಲಿ ಕೆಲವರು ಮೊದಲು ಬಾತುಕೋಳಿಗಳನ್ನು ನೋಡುತ್ತಿರಬಹುದು ವೀಡಿಯೊ ದಲ್ಲಿ ಇದು ತುಂಬಾ ಸ್ಪಷ್ಟವಾಗಿಲ್ಲದಿರಬಹುದು ಆದರೆ ನಂತರ ನಾನು ಹೇಳಲು ಬಯಸುವ ಅಂಶವೆಂದರೆ ನೀವು ಅದನ್ನು ದೀರ್ಘಕಾಲದವರೆಗೆ ನೋಡುತ್ತಿದ್ದರೆ ವೃತ್ತಗಳು ಚಲಿಸುತ್ತಿವೆ ಎಂಬ ಭಾವನೆಯನ್ನು ನೀವು ಪಡೆಯುತ್ತೀರಿ ಮತ್ತು ಇದು ಕೇವಲ ಒಂದು ಭ್ರಮೆ ಎಂದು ನಮಗೆ ಚೆನ್ನಾಗಿ ತಿಳಿದಿದೆ ಏಕೆಂದರೆ ಅವು ಕೇವಲ ತಟಸ್ಥವಾಗಿವೆ ಮತ್ತು ಅವು ನಿಜವಾಗಿ ಚಲಿಸುವುದಿಲ್ಲ ಈಗ ನೀವು ನೋಡುವುದು ನಿಜವಲ್ಲ ಎಂದು ನೀವು ಸ್ಪಷ್ಟವಾಗಿ ತಿಳಿದಾಗ ನೀವು ಜನರೊಂದಿಗೆ ಸಂವಹನ ನಡೆಸುವಾಗ ನೀವು ಇದನ್ನು ಸಹ ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳಿ ನೀವು ಯಾವಾಗಲೂ ನಿಜವಲ್ಲದ ಅಥವಾ ಅದರ ಸರಿಯಾದ ಪ್ರೊಫೈಲ್ನಲ್ಲಿ ನಿಮಗೆ ವಾಸ್ತವವನ್ನು ತೋರಿಸದ ಏನನ್ನಾದರೂ ನೋಡುತ್ತೀರಿ ನಾಲ್ವರು ಕುರುಡರು ಹೋಗಿ ಆನೆಯೊಂದನ್ನು ನೋಡಿದರು ಎಂದು ನಿಮಗೆಲ್ಲರಿಗೂ ಹೇಳಲಾಗುತ್ತದೆ ವಾಸ್ತವವಾಗಿ ಅವರು ನೋಡುತ್ತಿರುವುದು ವಾಸ್ತವವಾಗಿ ಆನೆಯನ್ನು ಮುಟ್ಟುವುದು ಆಗಿರುತ್ತದೆ ಒಬ್ಬ ವ್ಯಕ್ತಿಯು ಆನೆಯ ಕಾಲನ್ನು ಮುಟ್ಟಿದನು ಮತ್ತು ಅದು ಕಂಬದಂತೆ ಕಾಣುತ್ತದೆ ಎಂದು ಹೇಳಿದನು ಇನ್ನೊಬ್ಬ ವ್ಯಕ್ತಿಯು ತನ್ನ ಕೈಯನ್ನು ದೇಹದ ಮೇಲೆ ಹಾಕಿ ನಂತರ ಅದು ಗೋಡೆಯಂತೆ ಕಾಣುತ್ತದೆ ಎಂದು ಹೇಳಿದನು ಮತ್ತು ಹೀಗೆ ಆದ್ದರಿಂದ ಮೂರನೇ ವ್ಯಕ್ತಿಯು ಅದನ್ನು ಮುಂಭಾಗದ ಭಾಗದಲ್ಲಿ ಮುಟ್ಟಿದನು ಮತ್ತು ನಂತರ ಅವನು ಓಹ್ ಇದು ಒಂದು ಮರವಿದ್ದಂತೆ ಈಗ ಪ್ರತಿಯೊಬ್ಬರೂ ಅದರ ಒಂದು ಭಾಗವನ್ನು ಸ್ಪರ್ಶಿಸುತ್ತಿದ್ದಾಗ ಅವರು ಆನೆಯ ಸಂಪೂರ್ಣ ಭಾಗವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ನಂತರ ಅವರಲ್ಲಿ ಯಾರಿಗೂ ಸಂಪೂರ್ಣ ಚಿತ್ರಣ ಸಿಗಲಿಲ್ಲ ಈಗ ಈ ಸಂದರ್ಭದಲ್ಲಿ ಕೆಲವೊಮ್ಮೆ ನಾವು ಪರಿಸ್ಥಿತಿಯನ್ನು ಈ ರೀತಿ ವಿಶ್ಲೇಷಿಸುತ್ತೇವೆ ನಾವು ಒಂದು ಪ್ರಕರಣವನ್ನು ವಿಶ್ಲೇಷಿಸುತ್ತೇವೆ ಮತ್ತು ನಂತರ ನಾವು ಜನರನ್ನು ನೋಡುತ್ತೇವೆ ನಾವು ಜನರ ಬಗ್ಗೆ ಏನನ್ನಾದರೂ ಕೇಳುತ್ತೇವೆ ಮತ್ತು ನಂತರ ನಾವು ಕೆಲವೊಮ್ಮೆ ವದಂತಿಯನ್ನು ಸಹ ಕೇಳುತ್ತೇವೆ ನಾವು ಅದನ್ನು ಪರಿಶೀಲಿಸಲು ಬಯಸುವುದಿಲ್ಲ ನಾವು ಜನರನ್ನು ಕೇಳಲು ಸಹ ಬಯಸುವುದಿಲ್ಲ ಆದರೆ ನಾವು ನಮ್ಮದೇ ಆದ ಪೂರ್ವಾಗ್ರಹವನ್ನು ರೂಪಿಸಿಕೊಳ್ಳುತ್ತೇವೆ ಮತ್ತು ಆ ಸಂಬಂಧವನ್ನು ಹಾಳುಮಾಡಲು ಬಿಡುತ್ತೇವೆ ಈಗ ಈ ಸಂದರ್ಭದಲ್ಲಿ ಇತರರು ನನ್ನನ್ನು ಮತ್ತು ಜನರನ್ನು ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂದು ಜನರು ಆಗಾಗ್ಗೆ ಹೇಳುತ್ತಾರೆ ನಾನು ಎಷ್ಟು ಒಳ್ಳೆಯವನಾಗಿದ್ದೇನೆಂದು ಅವರು ನೋಡುವುದಿಲ್ಲ ಅವರು ಯಾವಾಗಲೂ ನನ್ನಲ್ಲಿ ದೋಷವನ್ನು ಕಂಡುಕೊಳ್ಳುತ್ತಾರೆ ಈಗ ಇವು ಸಾಮಾನ್ಯ ವಿಷಯಗಳಾಗಿವೆ ಆದರೆ ನಾನು ಈ ವೀಡಿಯೊ ವನ್ನು ಸ್ಟೀವನ್ ಕೋವೀ ಅವರ ಮತ್ತೊಂದು ಕಥೆಯೊಂದಿಗೆ ಕೊನೆಗೊಳಿಸಲು ಬಯಸುತ್ತೇನೆ ಮತ್ತು ಇದು ಅವರು ವಿವರಿಸುವ ಮತ್ತೊಂದು ಘಟನೆಯಾಗಿದೆ ಮತ್ತು ಇದು ಅವರು ಈ ನ್ಯೂಯಾರ್ಕ್ ಸಬ್ವೇ ಕಾರಿ ನಲ್ಲಿ ಪ್ರಯಾಣಿಸುವಾಗ ವಿವರಿಸುವ ಘಟನೆಯಾಗಿದೆ ಮತ್ತು ಅವರು ನಿಜವಾಗಿಯೂ ಅವರು ಈ ಪುಸ್ತಕವನ್ನು ಬರೆಯಲು ಪ್ರಾರಂಭಿಸಿದ್ದು ಏಕೆ ಎಂದು ನಮಗೆ ಹೇಳುತ್ತಾರೆ ದಿ ಸೆವೆನ್ ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಮತ್ತು ಅವರು ಈ ಪುಸ್ತಕವನ್ನು ಬರೆಯಲು ಕಾರಣವೇನು ಈಗ ಅವರು ಪರಿಚಯದಲ್ಲಿ ಇದನ್ನು ಹೇಳುತ್ತಾರೆ ಹಾಗಾದರೆ ಏನಾಗುತ್ತದೆ ಅವರು ಈ ನ್ಯೂಯಾರ್ಕ್ ಸಬ್ವೇ ಕಾರಿ ನಲ್ಲಿ ಪ್ರಯಾಣಿಸುವಾಗ ಸಂಭವಿಸಿದ ಅವರ ಚಿಂತನೆಯಲ್ಲಿನ ಮಾದರಿ ಬದಲಾವಣೆಯ ಬಗ್ಗೆ ಮಾತನಾಡುತ್ತಾರೆ ಈ ಮಾದರಿ ಬದಲಾವಣೆ ಏನು ಅದು ನಿಮ್ಮ ಆಲೋಚನೆಯಲ್ಲಿ ಸಂಪೂರ್ಣ ಬದಲಾವಣೆಯಾಗಿದೆ ಸಂಪೂರ್ಣ ಆಘಾತಕಾರಿಯಾಗಿದೆ ದೃಷ್ಟಿಕೋನದಲ್ಲಿ ಬದಲಾವಣೆ ನಿಮ್ಮ ಮಾದರಿಯಲ್ಲಿ ಸಂಪೂರ್ಣ ಬದಲಾವಣೆ ಮನಸ್ಸಿನ ಮಾದರಿ ಪ್ರಪಂಚದ ದೃಷ್ಟಿಕೋನ ನೀವು ಜನರನ್ನು ನೋಡುವ ರೀತಿ ಆದ್ದರಿಂದ ಸಂಪೂರ್ಣ ಬದಲಾವಣೆಯಾಯಿತು ಅದು ಅವನಿಗೆ ಹೇಗೆ ಸಂಭವಿಸಿತು ನಾನು ನಿಮಗೆ ಕಥೆಯನ್ನು ಹೇಳುತ್ತೇನೆ ಆದ್ದರಿಂದ ಅವರು ಈ ನ್ಯೂಯಾರ್ಕ್ ಸಬ್ವೇ ಕಾರಿ ನಲ್ಲಿದ್ದರು ಅದು ತುಂಬಾ ಶಾಂತವಾಗಿತ್ತು ಮತ್ತು ನಂತರ ಜನರೆಲ್ಲರೂ ಚೆನ್ನಾಗಿಯೇ ಇದ್ದರು ಮತ್ತು ನಂತರ ಅವರು ತಮ್ಮ ಕಾರ್ಯನಿರತ ದಿನ ಕಾರ್ಯನಿರತ ವೇಳಾಪಟ್ಟಿಯ ನಂತರ ಮರಳುತ್ತಿದ್ದರು ಕೆಲವರು ಪತ್ರಿಕೆಗಳನ್ನು ಓದುತ್ತಿದ್ದರು ಕೆಲವರು ಮೌನವಾಗಿ ಏನನ್ನಾದರೂ ಕೇಳುತ್ತಿದ್ದರು ಅವರಲ್ಲಿ ಹೆಚ್ಚಿನವರು ಅವರು ತುಂಬಾ ಅರೆನಿದ್ರಾವಸ್ಥೆಯಲ್ಲಿದ್ದರು ತದನಂತರ ಅವರಲ್ಲಿ ಕೆಲವರು ನಿಜವಾಗಿಯೂ ನಿದ್ದೆ ಮಾಡುತ್ತಿದ್ದರು ಮತ್ತು ನಂತರ ತಲೆಯಾಡಿಸುತ್ತಿದ್ದರು ಮತ್ತು ಈ ಸಮಯದಲ್ಲಿ ಒಬ್ಬ ಮಧ್ಯವಯಸ್ಕ ವ್ಯಕ್ತಿಯು ಕಾರಿನಲ್ಲಿ ಬಂದರು ನಂತರ ಅವರು ವಾಸ್ತವವಾಗಿ ಮೂರು ಮಕ್ಕಳೊಂದಿಗೆ ಬಂದರು ಅವನಿಗೆ ಒಬ್ಬ ಚಿಕ್ಕ ಹುಡುಗ ಮತ್ತು ನಂತರ ಇಬ್ಬರು ಸಹೋದರಿಯರಿದ್ದರು ಈಗ ಅವನು ಬಂದನು ಮತ್ತು ನಂತರ ಅವನು ಕೋವೀ ಪಕ್ಕದಲ್ಲಿ ಕುಳಿತನು ತದನಂತರ ಅವನು ಕುಳಿತನು ಮತ್ತು ನಂತರ ಅವನು ತನ್ನ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಕಳೆದುಹೋದನು ಮತ್ತು ನಂತರ ಅವನು ಮಕ್ಕಳನ್ನು ಆಡಲು ಬಿಟ್ಟನು ಈಗ ನೀವು ಪರಿಸ್ಥಿತಿಯನ್ನು ಊಹಿಸಿಕೊಳ್ಳಬಹುದು ಅದು ತುಂಬಾ ಶಾಂತವಾಗಿತ್ತು ಆದರೆ ಈ ಮಕ್ಕಳು ಇಲ್ಲಿ ಅಲ್ಲಿ ಓಡಾಡಲು ಪ್ರಾರಂಭಿಸಿದರು ಅವರು ಗದ್ದಲ ಮಾಡಲು ಪ್ರಾರಂಭಿಸಿದರು ಅವರು ಅಡಗಿ ಹುಡುಕುವ ಆಟ ಆಡಲು ಪ್ರಾರಂಭಿಸಿದರು ಅವರು ಹೋಗಿ ಎಲ್ಲೋ ಗುದ್ದಿದರು ಯಾರದೋ ಸುದ್ದಿಪತ್ರಿಕೆ ಅವರು ಎಳೆಯಲು ಪ್ರಾರಂಭಿಸಿದರು ಅವರು ತುಂಬಾ ಗದ್ದಲ ಮಾಡಿದರು ಮತ್ತು ನಂತರ ಎಲ್ಲರೂ ಕೋಪಗೊಂಡರು ಮತ್ತು ನಂತರ ಇದು ಅಂತಹ ಕಾರು ಮತ್ತು ರಾತ್ರಿಯ ಸಮಯವಾಗಿದೆ ಮತ್ತು ಈ ಮಕ್ಕಳು ಬಂದು ಅವರ ನಿದ್ರೆಯನ್ನು ಹಾಳುಮಾಡುತ್ತಾರೆ ಅವರ ಶಾಂತಿಯನ್ನು ಹಾಳುಮಾಡುತ್ತಾರೆ ಎಂದು ಯಾರೂ ನಿರೀಕ್ಷಿಸಿರಲಿಲ್ಲ ಆಮೇಲೆ ಅವರಿಗೆ ವಿಪರೀತ ಸಿಟ್ಟು ಬಂತು ಮತ್ತು ಈ ಮನುಷ್ಯನು ಏಕೆ ಸುಮ್ಮನಿದ್ದಾನೆಂದು ಅವರಿಗೆ ಅರ್ಥವಾಗಲಿಲ್ಲ ಲೇಖಕ ಸ್ಟೀವನ್ ಕೋವೀ ಕೂಡ ಕೋಪಗೊಂಡರು ಅವರು ಮಕ್ಕಳ ಮೇಲೆ ಕೂಗುತ್ತಾರೆ ಎಂದು ಭಾವಿಸಿದರು ಆದರೆ ಮಕ್ಕಳೊಂದಿಗೆ ಕುಳಿತಿರುವ ವ್ಯಕ್ತಿ ಮೊದಲು ಈ ತಂದೆಯನ್ನು ಮಕ್ಕಳ ಮೇಲೆ ಕೂಗುವಂತೆ ಕೇಳಿಕೊಳ್ಳಬೇಕು ಎಂದು ಅವರು ಭಾವಿಸಿದರು ಈಗ ಅವನು ತಂದೆಯನ್ನು ಕೇಳುವ ಮೊದಲು ಅಥವಾ ಕೋಪದಿಂದ ಆ ವ್ಯಕ್ತಿಯ ಮೇಲೆ ಕೂಗುವ ಮೊದಲು ಮಕ್ಕಳಿಗೆ ಏನನ್ನೂ ಮಾಡದಿರುವುದಕ್ಕಾಗಿ ಈ ಜನರು ತುಂಬಾ ಕೋಪಗೊಂಡಿದ್ದಾರೆ ಎಂದು ಅರ್ಥಮಾಡಿಕೊಳ್ಳದ ಕಾರಣ ಅವರು ಕೇವಲ ಒಂದು ನಿಮಿಷ ತಿಳಿಯಲು ಬಯಸಿದ್ದರು ಅವರು ಏಕೆ ಸುಮ್ಮನಿದ್ದಾರೆ ಏಕೆಂದರೆ ಅದು ಒಂದು ನಿಮಿಷದ ಕಾಲ ಅದು ತುಂಬಾ ಅಸಾಮಾನ್ಯವಾಗಿ ಕಾಣುತ್ತದೆ ಎಂದು ಅವರು ಭಾವಿಸಿದರು ಈ ವ್ಯಕ್ತಿ ಸುಮ್ಮನಿದ್ದಾನೆ ಮತ್ತು ನಂತರ ಇದೆಲ್ಲವನ್ನೂ ಅವನ ಮಕ್ಕಳು ಮಾಡುತ್ತಿದ್ದಾರೆ ತುಂಬಾ ಗದ್ದಲ ಮತ್ತು ಸಾಕಷ್ಟು ತೊಂದರೆ ಮತ್ತು ಗೊಂದಲವನ್ನು ಉಂಟುಮಾಡುತ್ತದೆ ಮತ್ತು ಅವನು ಏಕೆ ಎಲ್ಲೋ ಕಳೆದುಹೋಗಿರುವಂತೆ ಕಾಣುತ್ತಿದ್ದಾನೆ ಮತ್ತು ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ಚಿಂತೆಯಿಲ್ಲವೇ ಕೋವೀ ಅವನನ್ನು ನಿಧಾನವಾಗಿ ತೊಂದರೆಗೊಳಪಡಿಸಿದಾಗ ಮತ್ತು ಮಕ್ಕಳು ಗದ್ದಲ ಮಾಡುವುದನ್ನು ತಡೆಯಲು ನಿಮಗೆ ಮನಸ್ಸಿದೆಯೇ ಎಂದು ಕೇಳಿದಾಗ ಅವನು ಏಕೆ ಸುಮ್ಮನಿದ್ದಾನೆ ಅವರು ಹೇಳಿದರು ಹೌದು ನಾನು ಮಾಡುತ್ತೇನೆ ಮತ್ತು ಅವರು ಏಕೆ ಮೌನವಾಗಿದ್ದಾರೆ ಮತ್ತು ಅವರು ಏನು ಯೋಚಿಸುತ್ತಿದ್ದಾರೆ ಎಂದು ಕೇಳಿದರು ನೀವು ಕೇಳಿದಾಗಿನಿಂದ ನಾನು ನಿಮಗೆ ಹೇಳಲು ಹಿಂಜರಿಯುವುದಿಲ್ಲ ಎಂದು ಅವರು ಹೇಳಿದರು ವಾಸ್ತವವಾಗಿ ನಾವು ಆಸ್ಪತ್ರೆಯಿಂದ ಹಿಂತಿರುಗುತ್ತಿದ್ದೇವೆ ಅಲ್ಲಿ ಅವರ ತಾಯಿ ಅಪಘಾತಕ್ಕೀಡಾದ ನಂತರ ಅವರನ್ನು ದಾಖಲಿಸಲಾಗಿದೆ ಎಂದು ನನಗೆ ವರದಿಯಾಗಿದೆ ಮತ್ತು ನಾವು ಹೋದೆವು ಅವಳು ನಿಧನಳಾಗಿದ್ದಳು ಆದ್ದರಿಂದ ನಾವು ಕೇವಲ ಅಂತ್ಯಕ್ರಿಯೆಯ ಸ್ಥಳದಿಂದ ಬರುತ್ತಿದ್ದೇವೆ ನಾವು ಈಗಷ್ಟೇ ಅವಳನ್ನು ಸಮಾಧಿ ಮಾಡಿದ್ದೇವೆ ಮತ್ತು ನಂತರ ಮಕ್ಕಳು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದರು ಮತ್ತು ನಾನು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದೆ ತದನಂತರ ಅವಳು ನಮ್ಮೆಲ್ಲರನ್ನೂ ಪ್ರೀತಿಸಿದಳು ಮತ್ತು ಅವಳು ನನ್ನ ಮತ್ತು ನನ್ನ ಮಕ್ಕಳನ್ನು ಸಂಪೂರ್ಣವಾಗಿ ನೋಡಿಕೊಂಡಿದ್ದಾಳೆ ಆಕೆ ಅವರಿಗೆ ಎಷ್ಟು ಪ್ರೀತಿ ಮತ್ತು ಕಾಳಜಿಯನ್ನು ನೀಡುತ್ತಿದ್ದಾಳೆಂದು ಅವರಿಗೆ ತಿಳಿದಿರಲಿಲ್ಲ ನಾನು ನನ್ನ ವ್ಯವಹಾರದಲ್ಲಿ ತುಂಬಾ ನಿರತನಾಗಿದ್ದೆ ಆದರೆ ಇಂದು ಅವರು ಯಾವಾಗಲೂ ಈ ಕಾರಿ ನಲ್ಲಿ ಹೋಗಲು ಬಯಸಿದ್ದರು ಮತ್ತು ನಾನು ಅವರಿಗೆ ಎಂದಿಗೂ ಅವಕಾಶ ನೀಡಲಿಲ್ಲ ಮನಸ್ಸು ಬದಲಾದಾಗ ನಾನು ಅವರನ್ನು ಕಾರಿ ನೊಳಗೆ ಕರೆತಂದೆ ನಾನು ಅವರಿಗೆ ನಿರ್ಭೀತರಾಗಿರಲು ಅವರಿಗೆ ಬೇಕಾದುದನ್ನು ಮಾಡಲು ಅವಕಾಶ ಮಾಡಿಕೊಟ್ಟೆ ಮತ್ತು ನಾನು ಸಂಪೂರ್ಣವಾಗಿ ಸುಮ್ಮನಿದ್ದೆ ಏಕೆಂದರೆ ನಾವು ಮನೆಗೆ ತಲುಪಿದ ತಕ್ಷಣ ನಾವು ಹೇಗೆ ಶೂನ್ಯವನ್ನು ತುಂಬಲಿದ್ದೇವೆ ಮತ್ತು ಈ ಮಕ್ಕಳು ಏನು ಮಾಡಲಿದ್ದಾರೆ ಎಂದು ನನಗೆ ತಿಳಿದಿಲ್ಲ ಈ ಮಕ್ಕಳನ್ನು ನಾನು ಹೇಗೆ ನಿಭಾಯಿಸಲಿ ಈಗ ಇದು ನನ್ನ ಮನಸ್ಸಿನಲ್ಲಿರುವ ಆಲೋಚನೆಯಾಗಿದೆ ಅದು ನನಗೆ ಆತಂಕವನ್ನುಂಟುಮಾಡುತ್ತಿದೆ ಮತ್ತು ಕ್ಷಮಿಸಿ ಅವರು ನಿಮ್ಮನ್ನು ಕಿರಿಕಿರಿಗೊಳಿಸುತ್ತಿದ್ದಾರೆಂದು ನನಗೆ ತಿಳಿದಿರಲಿಲ್ಲ ಮತ್ತು ಅವನು ಮಕ್ಕಳನ್ನು ನಿಲ್ಲಿಸಲು ಹೊರಟಿದ್ದಾಗ ಸ್ಟೀವನ್ ಕೋವೀ ಅವನಿಗೆ ಹಾಗೆ ಮಾಡದಂತೆ ಹೇಳಿದನು ತದನಂತರ ಅವನಿಗೆ ಏನಾಯಿತು ಎಂದು ಅರಿತುಕೊಂಡನು ಅವನು ಈ ಮನುಷ್ಯನ ಮೇಲೆ ಕೋಪಗೊಳ್ಳುವ ಒಂದು ನಿಮಿಷ ಮೊದಲು ಮಕ್ಕಳ ಬಗ್ಗೆ ಎಷ್ಟು ಕೋಪಗೊಂಡಿದ್ದ ಮತ್ತು ಆ ವ್ಯಕ್ತಿ ಈ ಘಟನೆಯನ್ನು ವಿವರಿಸಿದಾಗ ಅವನ ಹೆಂಡತಿ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದಳು ಮತ್ತು ನಂತರ ಅವರು ಹೋದರು ಅವಳನ್ನು ಸಮಾಧಿ ಮಾಡಿದರು ಮತ್ತು ನಂತರ ಅವರು ಹಿಂತಿರುಗುತ್ತಿದ್ದಾರೆ ಮತ್ತು ಅವಳು ತುಂಬಾ ಚಿಕ್ಕವಳು ತುಂಬಾ ಕಾಳಜಿಯುಳ್ಳವಳು ಮತ್ತು ನಂತರ ಅವರು ಆಕೆಯನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ ಸ್ಟೀವನ್ ಕೋವೀ ಕೋಪದಿಂದ ಅಂತಹ ಸಹಾನುಭೂತಿಗೆ ಮತ್ತು ಭಾವನೆಗೆ ಬದಲಾಗಲು ಕಾರಣವೇನು ಆದ್ದರಿಂದ ಅದು ಪರಾನುಭೂತಿ ಎಂದು ಅವನು ಅರಿತುಕೊಂಡನು ಅದು ಇನ್ನೊಬ್ಬ ವ್ಯಕ್ತಿಯ ಬಗೆಗಿನ ಅವನ ಭಾವನೆಯಾಗಿದೆ ಎಂದು ಅವನಿಗೆ ಅರಿವಾಯಿತು ಅವನನ್ನು ಕೇಳಿದನು ಮತ್ತು ನಂತರ ಅವನು ಈ ವ್ಯಕ್ತಿಯ ಬಗ್ಗೆ ಅರ್ಥಮಾಡಿಕೊಂಡನು ಆದ್ದರಿಂದ ಅವನು ಮುಂದಿನ ನಿಯಮವನ್ನು ಮಾಡುತ್ತಾನೆ ಇದು ಅವರು ಹೇಳುವ ಐದನೇ ಅಭ್ಯಾಸವಾಗಿದೆಃ ಪೂರ್ವಗ್ರಹದಿಂದ ಮಾರ್ಗದರ್ಶನ ಪಡೆಯಬೇಡಿ ಮೊದಲು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ನಂತರ ಅರ್ಥವಾಗಿರೋವಂಥವರು ಮೊದಲು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಜನರು ನನ್ನನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಎಂದು ಹೇಳುವ ಬದಲು ಈ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಎಂದು ನನಗೆ ತಿಳಿದಿಲ್ಲ ನೀವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ನೀವು ತಂದೆಯಾಗಿದ್ದರೆ ನಿಮ್ಮ ಮಗನನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ನಿಮ್ಮ ತಂದೆಯನ್ನು ಅರ್ಥಮಾಡಿಕೊಳ್ಳಿ ಸ್ನೇಹಿತರ ನಡುವೆ ಶಿಕ್ಷಕ ಮತ್ತು ಶಿಕ್ಷಕರ ನಡುವೆ ಪರಸ್ಪರ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ವಿದ್ಯಾರ್ಥಿ ಪರಸ್ಪರ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಗಂಡ ಮತ್ತು ಹೆಂಡತಿ ಪರಸ್ಪರ ಅರ್ಥಮಾಡಿಕೊಳ್ಳಿ ನೆರೆಹೊರೆಯ ಸಮುದಾಯ ವಿಭಿನ್ನ ಧಾರ್ಮಿಕ ಸಮುದಾಯ ಪರಸ್ಪರ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಸಹಾನುಭೂತಿ ಹೊಂದಲು ಪ್ರಯತ್ನಿಸಿ ಸಹಾನುಭೂತಿಯುಳ್ಳವರಾಗಿರಲು ಪ್ರಯತ್ನಿಸಿ ಪರಾನುಭೂತಿ ಎಂದರೆ ನಿಜವಾಗಿಯೂ ನಿಮ್ಮನ್ನು ನೀವು ಇತರ ವ್ಯಕ್ತಿಯ ಬೂಟುಗಳಲ್ಲಿ ತೊಡಗಿಸಿಕೊಳ್ಳುವುದು ಗಂಡನು ಕಚೇರಿಯಿಂದ ತಡವಾಗಿ ಬಂದಾಗ ಹೆಂಡತಿ ಎಷ್ಟು ಕೋಪದಿಂದ ಬಾಗಿಲನ್ನು ತೆರೆಯುತ್ತಾಳೆಂದರೆ ಗಂಡನು ಶಾಪಿಂಗ್ಗಾಗಿ ಅಥವಾ ಚಲನಚಿತ್ರಕ್ಕಾಗಿ ಅವಳನ್ನು ಹೊರಗೆ ಕರೆದೊಯ್ಯುತ್ತೇನೆ ಎಂದು ಭರವಸೆ ನೀಡಿದ್ದನು ಮತ್ತು ನಂತರ ಅವನು ತುಂಬಾ ತಡವಾಗಿ ಬಂದನು ಈಗ ಅವಳು ಅವನನ್ನು ಅರಿತುಕೊಳ್ಳದೆ ಅವನ ಮೇಲೆ ಕೂಗಲು ಪ್ರಾರಂಭಿಸುತ್ತಾಳೆ ಅಪಘಾತ ಸಂಭವಿಸಿತು ಮತ್ತು ನಂತರ ಅವರನ್ನು ಪ್ರಥಮ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಬೇಕಾಯಿತು ತದನಂತರ ಅವಳ ಕೋಪದಲ್ಲಿ ಈ ಎಲ್ಲಾ ವಿಷಯಗಳನ್ನು ಅವಳು ನೋಡಲಿಲ್ಲ ಅವನ ಕೈಯಲ್ಲಿ ಕೆಲವು ಬ್ಯಾಂಡೇಜ್ ಇತ್ತು ಅವಳ ಕೋಪ ಕಡಿಮೆಯಾದ ನಂತರ ಏನಾಯಿತು ಎಂಬುದನ್ನು ಅವಳು ನೋಡಿದಳು ಈಗ ಎಲ್ಲೆಡೆ ಈ ಪರಿಸ್ಥಿತಿಯು ಸಾಧ್ಯವಿದೆ ನೀವು ನಿಮ್ಮ ಭಾವನೆಗಳನ್ನು ಹೊರಹಾಕುವ ಮೊದಲು ಆ ವ್ಯಕ್ತಿಯು ಆ ರೀತಿಯಲ್ಲಿ ವರ್ತಿಸಲು ಕಾರಣವೇನು ಎಂಬುದನ್ನು ಇನ್ನೊಬ್ಬ ವ್ಯಕ್ತಿಯಿಂದ ಕಂಡುಹಿಡಿಯಲು ನೀವು ಮಾತ್ರ ಕಾಳಜಿ ವಹಿಸುತ್ತೀರಿ ಬದಲಿಗೆ ಅಸಹಜ ರೀತಿಯಲ್ಲಿ ಯಾವಾಗಲೂ ಉತ್ತರವಿರುತ್ತದೆ ಮತ್ತು ನೀವು ಆ ಉತ್ತರವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದರೆ ನೀವು ಏಕೆ ಅನಿಯಂತ್ರಿತ ಭಾವನಾತ್ಮಕ ರೀತಿಯಲ್ಲಿ ವರ್ತಿಸಬೇಕು ಎಂಬುದರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಶ್ನೆ ಇಲ್ಲ ಈಗ ಅದು ಅವನ ಸುವರ್ಣ ನಿಯಮವಾಗಿದೆಃ ಮೊದಲು ಹುಡುಕುವುದು ಎಂದು ಅವನು ಹೇಳುತ್ತಾನೆ ಅರ್ಥಮಾಡಿಕೊಳ್ಳಬೇಕು ಮತ್ತು ನಂತರ ಆಗಿರುವಂಥವನು ಆದ್ದರಿಂದ ಇದನ್ನು ನೆನಪಿನಲ್ಲಿಡಿ ಇದು ನಿಮಗೆ ಬಹಳ ಪ್ರಯೋಜನವನ್ನು ನೀಡುತ್ತದೆ ಜನರೊಂದಿಗೆ ವ್ಯವಹರಿಸುವ ನಿಮ್ಮ ಭಾವನಾತ್ಮಕ ವಿಧಾನದಲ್ಲಿ ಪ್ರಮುಖ ಸವಾಲು ಆದರೆ ಈ ಅಭ್ಯಾಸವನ್ನು ಮಾಡಲು ಪ್ರಯತ್ನಿಸಿ ಈ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ ಮುಂದಿನ ಬಾರಿ ಯಾರಾದರೂ ಭಾವನೆಗಳ ವಿಷಯದಲ್ಲಿ ಬಹಳ ಅಸಹಜ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಎಂದು ನಿಮಗೆ ತಿಳಿದಾಗ ನೀವು ಕೇವಲ ಕಂಡುಹಿಡಿಯಲು ಪ್ರಯತ್ನಿಸುತ್ತೀರಿ ಹೋಗಿ ಕೂಗುವ ಬದಲು ಅಥವಾ ಪ್ರತಿಕ್ರಿಯಿಸುವ ಬದಲು ವ್ಯಕ್ತಿಯು ಏಕೆ ಆ ರೀತಿಯಲ್ಲಿ ವರ್ತಿಸುತ್ತಿದ್ದಾನೆ ಎಂಬುದನ್ನು ಮೊದಲು ಕಂಡುಹಿಡಿಯಲು ಪ್ರಯತ್ನಿಸಿ ಮತ್ತು ಆ ವ್ಯಕ್ತಿಯು ಹೇಳಲು ಸಿದ್ಧವಿಲ್ಲದಿದ್ದಾಗ ನೀವು ಒಂದು ವಾತಾವರಣವನ್ನು ಸೃಷ್ಟಿಸಿ ನೀವು ಸ್ವಾತ್ಮಾರೋಪಯುಳ್ಳವರಾಗಿದ್ದೀರಿ ಎಂದು ತೋರಿಸಿ ನೀವು ಕರುಣಾಮಯಿಯುಳ್ಳವರಾಗಿದ್ದೀರಿ ಎಂದು ತೋರಿಸಿ ನಂತರ ಆ ವ್ಯಕ್ತಿಯು ನಿಮ್ಮೊಂದಿಗೆ ಆರಾಮದಾಯಕವಾಗುವಂತೆ ಮಾಡಿ ವ್ಯಕ್ತಿಯು ಅವನ ಅಥವಾ ಅವಳ ಸಂತೋಷವನ್ನು ನೊಂದ ಭಾವನೆಗಳನ್ನು ಹಂಚಿಕೊಳ್ಳುವಂತೆ ಮಾಡಿ ಇದು ಈ ವ್ಯಕ್ತಿಯನ್ನು ಚಿಂತೆಗೀಡುಮಾಡಿರುವ ಸಂಗತಿ ಮತ್ತು ವ್ಯಕ್ತಿಯು ಅದನ್ನು ನಿಮ್ಮೊಂದಿಗೆ ಹಂಚಿಕೊಂಡಾಗ ಆಗ ನಿಮಗೆ ತಿಳಿಯುತ್ತದೆ ಇನ್ನೊಬ್ಬ ವ್ಯಕ್ತಿಯನ್ನು ಭಾವನಾತ್ಮಕವಾಗಿ ದೂಷಿಸಲು ಗದರಿಸಲು ನಿಂದಿಸಲು ನಿಮಗೆ ಯಾವುದೇ ಕಾರಣವಿಲ್ಲ ಆದ್ದರಿಂದ ನೆನಪಿಡಿಃ ಮೊದಲು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ನಂತರ ಅರ್ಥವಾಗಿರೋವಂಥವರು ಆದ್ದರಿಂದ ಈ ಚಿಂತನೆಯೊಂದಿಗೆ ನಾನು ಇದನ್ನು ನೆನಪಿಸುವ ಮೂಲಕ ಮುಕ್ತಾಯಗೊಳಿಸುತ್ತೇನೆಃ ನೀವು ಸ್ಟೀವ್ ಜಾಬ್ Steve Job's ಅವರ ವೀಡಿಯೊ ವನ್ನು ನೋಡಿಲ್ಲದಿದ್ದರೆ ಹೋಗಿ ಅದನ್ನು ನೋಡಿ ಮತ್ತು ನಂತರ ಸ್ಟೀವನ್ ಕೋವೀ Steven Covey's ಅವರ ಸೆವೆನ್ ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಎಂಬ ಈ ಪುಸ್ತಕವನ್ನು ಖರೀದಿಸುವುದು ಯೋಗ್ಯವಾಗಿದೆ ನಾನು ಎರಡು ಅಭ್ಯಾಸಗಳನ್ನು ಪೂರ್ಣಗೊಳಿಸಿದ್ದೇನೆ ಏಕೆಂದರೆ ಅವು ನಿಮ್ಮನ್ನು ಪೋಷಿಸುವಲ್ಲಿ ನಿಮ್ಮನ್ನು ವ್ಯಕ್ತಿತ್ವದ ವಿಷಯದಲ್ಲಿಅಭಿವೃದ್ಧಿಪಡಿಸುವಲ್ಲಿ ಮತ್ತು ನಿಮಗೆ ಮೃದು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಮೂಲಭೂತವಾಗಿವೆ ಮೊದಲನೆಯದನ್ನು ಹಿಂದಿನದರಲ್ಲಿ ಚರ್ಚಿಸಲಾಗಿದೆ ನೀವು ಅಂತ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಾರಂಭಿಸಿ ಮತ್ತು ಎರಡನೆಯದನ್ನು ನಾನು ಇಲ್ಲಿ ಅದರ ಅನುಕ್ರಮದಲ್ಲಿ ಚರ್ಚಿಸಿದ್ದೇನೆ ಇದು ನೀವು ಪರಾನುಭೂತಿಯನ್ನು ಬೆಳೆಸಿಕೊಳ್ಳಬೇಕಾದ ಐದನೇ ಅಭ್ಯಾಸವಾಗಿದೆ ಮತ್ತು ನೀವು ಪ್ರತಿಕ್ರಿಯಿಸುವ ಮೊದಲು ನೀವು ಇತರ ವ್ಯಕ್ತಿಯ ಭಾವನೆಯನ್ನು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಈ ಟಿಪ್ಪಣಿಯೊಂದಿಗೆ ಈ ವೀಡಿಯೊ ವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು